ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಸೂತ್ರೀಕರಣ ಚಲನಶಾಸ್ತ್ರದ ಅಸ್ಥಿರಗಳನ್ನು ಮ್ಯಾಟ್ರಿಕ್ಸ್ ಗಳಾಗಿ ವ್ಯಕ್ತಪಡಿಸುವುದು ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಕಂಡೀಷನ್ ಗಳಂತೆ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆ ಮತ್ತು ಕೆಲವು ಫಲಿತಾಂಶಗಳನ್ನು ಹೆಚ್ಚು ಮುಖ್ಯವಾಗಿ ಪಡೆದುಕೊಂಡಿದ್ದೇವೆ ಕ್ವಾಂಟಮ್ ಮೆಕ್ಯಾನಿಕಲ್ ಫಲಿತಾಂಶಗಳನ್ನು ಊಹಿಸಲು ಮತ್ತು ಪಡೆಯಲು ಕಾರಣವಾಗುವ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ನಾವು ವಿವರವಾಗಿ ಚರ್ಚಿಸಿದ್ದೇವೆ ಕ್ವಾಂಟಮ್ ಮೆಕ್ಯಾನಿಕಲ್ ಫಲಿತಾಂಶಗಳನ್ನು ವಿಶ್ಲೇಷಿಸಿ ನಾನು ಕ್ವಾಂಟಮ್ ಸಂಖ್ಯೆ n small ಎಂದು ಅರ್ಥೈಸುತ್ತೇನೆ ಕ್ಲಾಸಿಕಲ್ ರಿಸಲ್ಟ್ ಗಳಿಂದ n ಅನಂತಕ್ಕೆ ಟೆಂಡಿಂಗ್ ಮತ್ತು ನಾವು ಕೆಲವು ಉತ್ತರಗಳನ್ನು ಪಡೆಯಬಹುದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಪೂರ್ಣಗೊಂಡಿಲ್ಲ ಎನ್ನುವುದು ಉದ್ಭವಿಸುವ ಪ್ರಶ್ನೆಗಳು ಕ್ವಾಂಟಮ್ ಲೆಕ್ಕಾಚಾರಗಳನ್ನು ಸ್ವತಃ ಹೇಗೆ ಮಾಡಬೇಕೆಂದು ನಮಗೆ ತಿಳಿದಿಲ್ಲ ಮತ್ತು ಅಲ್ಲಿಯೇ ಹೈಸೆನ್ಬರ್ಗ್ ಬಂದು ತನ್ನ ಮೊದಲ ಕಾಗದವನ್ನು ನೀಡುತ್ತಾನೆ ಇದನ್ನು ಹೈಸೆನ್ಬರ್ಗ್ನ ಮಾಂತ್ರಿಕ ಕಾಗದ ಎಂದೂ ಕರೆಯುತ್ತಾರೆ ನಾನು ಅದನ್ನು ಫೋರಂ ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನೀವು ಅದನ್ನು ಓದಬಹುದು ಎಂದು ಅವರು ಹೇಳುತ್ತಾರೆ ನೀವು ಕ್ವಾಂಟಮ್ ವ್ಯವಸ್ಥೆಯನ್ನು ವಿವರಿಸಲು ಬಯಸಿದರೆ ಶಾಸ್ತ್ರೀಯ ಭೌತಶಾಸ್ತ್ರವನ್ನು ಉಲ್ಲೇಖಿಸಬೇಡಿ ಈ ಹೆಚ್ಚುವರಿ ಮಾಲಿನ್ಯಕ್ಕೆ ಪ್ರಯತ್ನಿಸಬೇಡಿ ಆದರೆ ಕ್ವಾಂಟಮ್ ಮೆಕ್ಯಾನಿಕಲ್ ಅನ್ನು ವಿಷಯಗಳನ್ನು ನೇರವಾಗಿ ಲೆಕ್ಕಹಾಕಿ ಆದ್ದರಿಂದ ಅದು ಇಂದು ಚರ್ಚೆಯ ವಿಷಯವಾಗಲಿದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕುರಿತ ಹೈಸನ್ಬರ್ಗ್ ಅವರ ಕಾಗದ ಮತ್ತು ಇಡೀ ಸಿದ್ಧಾಂತದ ಕ್ವಾಂಟಮ್ ಆವೃತ್ತಿಯೊಂದಿಗೆ ಬರಲು ಅವರು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನ್ನು ಹೇಗೆ ಬಳಸುತ್ತಾರೆ ಆದ್ದರಿಂದ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಪರಮಾಣುವಿನಿಂದ ಪರಮಾಣು ವಿಕಿರಣಗೊಂಡಾಗ ನಾವು ನೋಡಿದದ್ದು ಸಾಮಾನ್ಯ ಕ್ವಾಂಟಮ್ ಯಾಂತ್ರಿಕ ವ್ಯವಸ್ಥೆ ಎಂದರ್ಥ ಇದು ಸರಳವಾದ ಸಾಮರಸ್ಯದ ಚಲನೆಯನ್ನು ಮಾಡುತ್ತಿದೆ ಎಂದು ಊಹಿಸಿಕೊಳ್ಳಿ ಅದು ಹೊರಸೂಸುತ್ತದೆ ಆಗ ಅದು ಕೆಲವು ಗುಣಾಂಕ ಅಥವಾ ಅಂಪ್ಲಿಟ್ಯೂಡ್ Ceiτnt ಅನ್ನು ಹೊಂದಿದೆ ಎಂದು ನಾನು ಹೇಳುತ್ತೇನೆ ಚಲನೆಯು ಹೇಗೆ ಕಾಣುತ್ತದೆ ಮತ್ತು ಸಾಮಾನ್ಯ ಚಲನೆಯು ಇದರ tau ಮೇಲೆ ಸಂಕಲನಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ n ಎಂಬುದು ಆವರ್ತನ ∂E∂J n th ಹಂತಕ್ಕೆ ಅನುಗುಣವಾಗಿರುತ್ತದೆ ಪರಮಾಣುವಿನಲ್ಲಿ ವಿಕಿರಣಗೊಳ್ಳುತ್ತಿರುವ ಎಲೆಕ್ಟ್ರಾನ್ ಅಥವಾ ಕ್ವಾಂಟಮ್ ಕಣದ ಪಥವನ್ನು ನಾವು ನಿಜವಾಗಿಯೂ ನೋಡುತ್ತೇವೆಯೇ ಎಂಬ ಪ್ರಶ್ನೆಯನ್ನು ಹೈಸೆನ್ಬರ್ಗ್ ಕೇಳಿದರು ಮತ್ತು ಉತ್ತರ ಇಲ್ಲ ನಾನು ಎಲೆಕ್ಟ್ರಾನಿಕ್ ಚಲಿಸುವ ಮಾರ್ಗವನ್ನು ಸಿದ್ಧಾಂತವನ್ನು ಹೊಂದಿಲ್ಲ ಆದ್ದರಿಂದ ನಾವು ಗಮನಿಸದ ವಿಷಯಗಳ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ ಮತ್ತು ಅವರ ಮೊದಲ ಪ್ರಸ್ತಾಪವೆಂದರೆ ನಾವು ಗಮನಿಸುವ ಪ್ರಮಾಣಗಳ ಪ್ರಕಾರ ಕ್ವಾಂಟಮ್ ಸಿದ್ಧಾಂತವನ್ನು ರೂಪಿಸುವುದು ಈ ಚಿಂತನೆಯು ಐತಿಹಾಸಿಕವಾಗಿ ಐನ್ಸ್ಟೈನ್ ಸೆಮಿನಾರ್ ನಲ್ಲಿ ಮಾಡಿದ ಹೇಳಿಕೆಯಿಂದ ಪ್ರೇರಿತವಾಗಿದೆ ಆದ್ದರಿಂದ ಪರಮಾಣು ವ್ಯವಸ್ಥೆಯಲ್ಲಿ ನಾವು ಗಮನಿಸುವ ಪ್ರಮಾಣಗಳಿಗೆ ಅನುಗುಣವಾಗಿ ಕ್ವಾಂಟಮ್ ಸಿದ್ಧಾಂತವನ್ನು ರೂಪಿಸಿ ಮತ್ತು ಕ್ಲಾಸಿಕಲ್ ಆಗಿ ಸಾಧ್ಯವಾದಷ್ಟು ಹತ್ತಿರದಲ್ಲಿ ಕನಿಷ್ಠ ಬದಲಾವಣೆಗಳನ್ನು ಮಾಡಬೇಕೆಂದು ಅವರು ಹೇಳುತ್ತಾರೆ ಆದ್ದರಿಂದ ಅವರು ಪ್ರಸ್ತಾಪಿಸುತ್ತಿರುವುದು ನಾನು ಕ್ವಾಂಟಮ್ ಕ್ಲಾಸಿಕಲ್ ನಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುತ್ತಿದ್ದೇನೆ ನಮ್ಮಲ್ಲಿ x Ceiτωtಗೆ ಸಮಾನವಾಗಿರುತ್ತದೆ ಇವುಗಳು ಎಲ್ಲಿ x ಮತ್ತು ಯಾವ xt ನಿಜ ಮತ್ತು ಇದು C ಗೆ C ಸಮನಾಗಿರಬೇಕು ಎಂದು ಸೂಚಿಸುತ್ತದೆ ನಾವು ಅದನ್ನು ಹೇಗೆ ನೋಡುತ್ತೇವೆ X ಬರೆಯುವುದು τ ∞Ceiτωt ಗೆ ಸಮನಾಗಿರುತ್ತದೆ ಎಂದು ನೋಡಲು ನಾನು ಇದನ್ನು τ ∞CeiτωtC τe iτωtಎಂದು ಬರೆಯಬಹುದು ಏಕೆಂದರೆ ಈಗ ಅದು ಪ್ಲಸ್ ಮತ್ತು ಮೈನಸ್ ಎರಡನ್ನೂ ಒಳಗೊಳ್ಳುತ್ತದೆ ಮತ್ತು ನಾನು ನಿಜವಾಗಲು C C τ ಅನ್ನು ಹೊಂದಿರಬೇಕು ಅಷ್ಟೇ ಅಲ್ಲ ನಾನು ಅದನ್ನು ಈಗ ಬರೆದರೆ C ಅನ್ನು ನೈಜವೆಂದು ಪರಿಗಣಿಸೋಣ ಆಗ ನನ್ನಲ್ಲಿ xtτ02Ccosτωnt ಇರುತ್ತದೆ ಆದ್ದರಿಂದ ನಿಜವಾದ cosτωn ತೆಗೆದುಕೊಂಡರೆ ಆಂಪ್ಲಿಕ್ಯೂಡ್ ಚಲನೆಯು 2C ಆಗಿದೆ ಕ್ಲಾಸಿಕಲ್ ರಿಸಲ್ಟ್ ಅನ್ನು ಹೀಗೆ ಬರೆಯಿರಿ ಹೈಸನ್ಬರ್ಗ್ ಅವರು ಪ್ರಸ್ತಾಪಿಸಿದ ಕರಸ್ಪಾಂಡಿಂಗ್ ಕ್ವಾಂಟಮ್ ಮೆಕ್ಯಾನಿಕಲ್ ರಿಸಲ್ಟ್ ಅನ್ನು ನೋಡೋಣ ಆದ್ದರಿಂದ ನನಗೆ ಬರೆಯಲು ಅವಕಾಶ ಮಾಡಿಕೊಡಿ ಮತ್ತು ಮತ್ತೆ ಕ್ಲಾಸಿಕಲ್ xtCeiτωt x ಗಾಗಿ C C τ ನಿಜವಾದ ಕ್ವಾಂಟಮ್ ಮೆಕ್ಯಾನಿಕ್ ಆಗಿರುತ್ತದೆ ನಾವು x ಅನ್ನು ನೋಡುವುದಿಲ್ಲ ಇದರರ್ಥ ನಾನು ಪಥವನ್ನು ಗಮನಿಸುವುದಿಲ್ಲ ಹೈಸೆನ್ಬರ್ಗ್ ಪ್ರಸ್ತಾಪಿಸಿದ ಅನುಗುಣವಾದ Cಮತ್ತು ಆವರ್ತನ τωn ಸಂಗ್ರಹದಿಂದ x ಅನ್ನು ಪ್ರತಿನಿಧಿಸುತ್ತದೆ ಇದು ಕ್ವಾಂಟಮ್ ಮೆಕ್ಯಾನಿಕಲ್ ನ C ವಾಸ್ತವವಾಗಿ Cnn τಅಲ್ಲದೆ ಬೇರೇನಲ್ಲ ಇದು n ನಿಂದ ಪರಿವರ್ತನೆಗೆ ಅನುಗುಣವಾದ ಅಂಪ್ಲಿಕ್ಯೂಡ್ n τ ಮಟ್ಟಕ್ಕೆ ಮತ್ತು τωn ಎಂಬುದು n τನಿಂದ ಪರಿವರ್ತನೆಗೆ ಅನುಗುಣವಾಗಿರುತ್ತದೆ ಅದು En En τ ℏ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು x ಕ್ವಾಂಟಮ್ ಅನ್ನು ಯಾಂತ್ರಿಕವಾಗಿ ಬರೆಯುವುದಿಲ್ಲ ಆದರೆ ಅದರ ಪ್ರಾತಿನಿಧ್ಯವನ್ನು ತೆಗೆದುಕೊಳ್ಳಿ ಮತ್ತು ನಾವು ಪ್ರಸ್ತುತಿಯನ್ನು ಹೇಗೆ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಒಂದು x ಅನ್ನು ನೀಡಿದರೆ ಅದನ್ನು Cnn τ ಮತ್ತು ಅನುಗುಣವಾದ ಆವರ್ತನ nn τ ನಿಂದ ಪ್ರತಿನಿಧಿಸಲಾಗುವುದು ಅವುಗಳು ಯಾವುವು ಎಂಬುದನ್ನು ನಾನು ನೀಡಿದ್ದೇನೆ ಮತ್ತು ಎಲ್ಲಾ ns ಮತ್ತು 's ಇದು ಹೇಗೆ ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಸರಿಯಾಗಿ ಸಂಖ್ಯೆಗಳ ಸಂಗ್ರಹವಾಗಿ ಪರಿಣಮಿಸುತ್ತದೆ ಮತ್ತು ಹೇಗೆ ವೀಕ್ಷಿಸಬಹುದಾಗಿದೆ ಎಂಬುದನ್ನು ನೀವು ಹೇಗೆ ಪ್ರತಿನಿಧಿಸುತ್ತೀರಿ ಏಕೆಂದರೆ ಅವಲೋಕನಗಳ ವಿಷಯದಲ್ಲಿ ಅವನು ಸಿದ್ಧಾಂತವನ್ನು ರೂಪಿಸಿದ್ದಾನೆ ಎಂದು ನಾನು ಮೊದಲೇ ಹೇಳಿದ್ದೆ ಆದ್ದರಿಂದ nn τ ಅನ್ನು ಗಮನಿಸಬಹುದಾದ ಕಾರಣ ಅದು ವಿಕಿರಣದ ಆವರ್ತನ ಮತ್ತು 2Cnn τ ಆಂಪ್ಲಿಟ್ಯೂಡ್ ಮತ್ತು ಆದ್ದರಿಂದ Cnn τ2 ತೀವ್ರತೆಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ನಾವು ವ್ಯವಸ್ಥೆಯ ಕ್ವಾಂಟಮ್ ಸ್ವರೂಪವನ್ನು ಪ್ರತಿನಿಧಿಸುವ 2 ಪ್ರಮಾಣಗಳು nn τ ಮತ್ತು Cnn τ ಅನ್ನು ಪ್ರಸ್ತಾಪಿಸುತ್ತಿದ್ದೇವೆ ಇದನ್ನು ಕೈನೆಮ್ಯಾಟಿಕ್ಸ್ ಲೆವೆಲ್ ಅಲ್ಲಿ ಬದಲಾಯಿಸಲಾಗಿದೆ ಎಂದು ನಾನು ಗಮನಿಸಿರುತ್ತೇನೆ ಇದರರ್ಥ ಚಲನಶಾಸ್ತ್ರವನ್ನು ನಿರ್ಧರಿಸಲಾಗುವುದಿಲ್ಲ ನಾವು ಕೇವಲ ಚಲನಶಾಸ್ತ್ರವನ್ನು ಹೊಂದಿಸುತ್ತೇವೆ ಅನುಗುಣವಾದ ವೇಗದ ಬಗ್ಗೆ ನಾವು ಪ್ರಮಾಣವನ್ನು ಹೇಗೆ ಪ್ರತಿನಿಧಿಸಲಿದ್ದೇವೆ ಅನುಗುಣವಾದ ವೇಗ v t ಇದು xt ಅನ್ನು ಹೊರತುಪಡಿಸಿ ಏನೂ ಅಲ್ಲ ಅದು ddtx ನಿಂದ inn τCnn τ ಮತ್ತು ಅನುಗುಣವಾದ ಆವರ್ತನ nn τ ನಿಂದ ಪ್ರತಿನಿಧಿಸಲಿದೆ ಈ ಅಂಶವನ್ನು ನಾನು ಹೇಗೆ ಪಡೆಯುತ್ತೇನೆ ಈ ಅಂಶವೆಂದರೆ ಶಾಸ್ತ್ರೀಯವಾಗಿ ಏನಾಯಿತು ಎಂಬುದನ್ನು ಮತ್ತೆ ವಿವರಿಸಲು ನನಗೆ ಅವಕಾಶ ಮಾಡಿಕೊಡಿ ನಾವು xt∑Ceiτωt ಅದರ ಡಿರವೇಟಿವ್ xtiωτCeiτωtಅನ್ನು ಹೊಂದಿದ್ದೇವೆ ಮತ್ತು ಇದನ್ನು ಈ ಇಡೀ ವಿಷಯದಿಂದ ಬದಲಾಯಿಸಲಾಗುತ್ತಿದೆ ಆದ್ದರಿಂದ ನಾವು ಕ್ಲಾಸಿಕಲ್ ನೊಂದಿಗೆ ಕರೆಸ್ಪಾಂಡೆನ್ಸ್ ಅನ್ನು ಮಾಡುತ್ತಿದ್ದೇವೆ ಆದರೆ ಈಗ ಚಲನೆಯ ಯಾವುದೇ ಫೋರಿಯರ್ ಕಂಪೊನೆಂಟ್ ಅನ್ನು n th ಯಿಂದ n τ ಮಟ್ಟಕ್ಕೆ ಪರಿವರ್ತನೆಗೆ ಅನುಗುಣವಾದ ಸಂಖ್ಯೆಯಿಂದ ಬದಲಾವಣೆಗಳನ್ನು ಮಾಡುತ್ತಿದ್ದೇವೆ ಆದ್ದರಿಂದ ನಾವು x ನ ಪ್ರಾತಿನಿಧ್ಯವನ್ನು ಹೊಂದಿದ್ದೇವೆ ಅದು Cnn τ ಸಂಖ್ಯೆಗಳ ಸಂಗ್ರಹ ಮತ್ತು ಅನುಗುಣವಾದ ಆವರ್ತನ nn τ ಇದು En En τℏ ಗೆ ಸಮಾನವಾಗಿರುತ್ತದೆ |Cnn τ |2 ಎಂಬುದು ಆವರ್ತನ nn τ ನಲ್ಲಿ ವಿಕಿರಣದ ತೀವ್ರತೆಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇದು ಚಲನಶಾಸ್ತ್ರದ ಬದಲಾವಣೆಯಾಗಿದ್ದು ಎಲ್ಲಾ ಇತರ ಯಾಂತ್ರಿಕ ಅಸ್ಥಿರಗಳನ್ನು ಲೆಕ್ಕಹಾಕಬಹುದು ಎಂದು ಸೂಚಿಸಲಾಗಿದೆ ಉದಾಹರಣೆಗೆ v ಅನ್ನು inn τCnn τಮತ್ತು nn τ ದಿಂದ ಪ್ರತಿನಿಧಿಸಲಾಗುವುದು ಎಂದು ನಾವು ಹೇಳಿದ್ದೇವೆ ಮತ್ತು ಇದು ನಾವು ಬರೆಯಲು ಹೊರಟಿರುವುದರಿಂದ ಬರುತ್ತದೆ ಆದ್ದರಿಂದ ಈ ಸಮಯದಲ್ಲಿ Cnn τ ನ ಅವಲಂಬನೆಯನ್ನು ಬರೆಯೋಣ ಇದಕ್ಕೆCnn τeinn τt ಎಂದು ನೀಡಲಾಗಿದೆ ಇದು ಶಾಸ್ತ್ರೀಯ ಫಲಿತಾಂಶದಿಂದ ನೇರವಾಗಿ ತೆಗೆದುಕೊಳ್ಳುತ್ತಿದೆ ಮತ್ತು ಆದ್ದರಿಂದ ಡಿರವೇಟಿವ್ ಅನ್ನು ತೆಗೆದುಕೊಳ್ಳುವ ಮೂಲಕ ನಾನು vt ಯನ್ನು ಬರೆಯಬಲ್ಲೆ ಅದೇ ರೀತಿ ನಾನು ಅಂಗುಲರ್ ಮೊಮೆಂಟ್ಮ್ ಅಥವಾ ಯಾವುದನ್ನಾದರೂ ಬರೆಯಬಹುದು ಈ ಪ್ರಮಾಣಗಳನ್ನು ಕಳೆಯುವುದನ್ನು ನಾವು ಹೇಗೆ ಗುಣಿಸುತ್ತೇವೆ ಎಂಬುದು ಮುಂದಿನ ಪ್ರಶ್ನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈ ಪ್ರಮಾಣದಲ್ಲಿ ಬೀಜಗಣಿತದ ಕಾರ್ಯಾಚರಣೆಗಳನ್ನು ಹೇಗೆ ಮಾಡುತ್ತೇವೆ ಮತ್ತು ಅದಕ್ಕಾಗಿ ಹೈಸೆನ್ಬರ್ಗ್ ರವರ ಆವರ್ತನಗಳು ಹೇಗೆ ಸಂಯೋಜನೆಗೊಳ್ಳುತ್ತವೆ ಎಂಬುದರ ಮೂಲಕ ಮಾರ್ಗದರ್ಶನ ನೀಡಲಾಗುತ್ತದೆ ಆದ್ದರಿಂದ ಮೊದಲ ಪ್ರಶ್ನೆಯು ನಾನು x1 x2 ಅನ್ನು ಸೇರಿಸಲು ಬಯಸುವ ಎರಡು ಪ್ರಮಾಣಗಳನ್ನು ಸೇರಿಸಿ ಇದು ವ್ಯವಕಲನವನ್ನು ಸಹ ನೋಡಿಕೊಳ್ಳುತ್ತದೆ ಇದನ್ನು Cnn m ಮತ್ತಷ್ಟು ಮೊದಲ ಪ್ರಮಾಣ ಮತ್ತು ಜೊತೆಗೆ ಎರಡನೇ ಪ್ರಮಾಣಕ್ಕೆ Cnn m ಪ್ರತಿನಿಧಿಸುತ್ತದೆ ಅನುಗುಣವಾದ ಆವರ್ತನ nn m ಆವರ್ತನವೆಂದರೆ ನಾನು ಸೇರ್ಪಡೆ ಮತ್ತು ವ್ಯವಕಲನವನ್ನು ಗಮನಿಸುವಂತೆಯೇ ಇರಬೇಕು ಗುಣಾಕಾರವು ಹೆಚ್ಚು ಮುಖ್ಯವಾಗಿದೆ ನಾನು X ಮತ್ತು Y ಎಂಬ ಎರಡು ಪ್ರಮಾಣಗಳನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಈಗ ಇವುಗಳನ್ನು ಈ ಸಂಖ್ಯೆಗಳಿಂದ ಪ್ರತಿನಿಧಿಸಲಾಗಿದೆ Cn ಇದನ್ನು n n τ ಮತ್ತು ಒಮೆಗಾ n n ಮೈನಸ್ tau ಎಂದು ಕರೆಯೋಣ ಮತ್ತು ಇದನ್ನು ಪ್ರತಿನಿಧಿಸುತ್ತೇವೆ Dnn τ ಮತ್ತು nn τ ನಾನು ಎರಡನ್ನು ಹೇಗೆ ಸಂಯೋಜಿಸುತ್ತೇನೆ ಆದ್ದರಿಂದ ಶಾಸ್ತ್ರೀಯವಾಗಿ ಅಥವಾ ಅನುಗುಣವಾದ ತತ್ವವನ್ನು ಬಳಸಿಕೊಂಡು ಶಾಸ್ತ್ರೀಯ ಮಿತಿಯಲ್ಲಿ ನಮ್ಮಲ್ಲಿ x ಏನು ಇದೆ ಅದು ∑Ceiτωnt ಗೆ ಸಮಾನವಾಗಿರುತ್ತದೆ ∑Deiτωnt ಗೆ ಸಮಾನವಾಗಿರುತ್ತದೆ ನಾನು ಇದನ್ನು x ಅನ್ನು Ceiαωnt ಎಂದು ಬರೆಯಬಹುದು ಮತ್ತು ನಾನು y ಅನ್ನು Deiβωnt ಎಂದು ಬರೆಯಬಹುದು ಮತ್ತು ಶಾಸ್ತ್ರೀಯವಾಗಿ x ಬಾರಿ y αβCDeiαβωnt ಗೆ ಸಮನಾಗಿರುತ್ತದೆ ಇದು ನಾನು ಕ್ವಾಂಟಮ್ ಅನ್ನು ಯಾಂತ್ರಿಕವಾಗಿ ಪ್ರತಿನಿಧಿಸಲು ಬಯಸುತ್ತೇನೆ ಆದ್ದರಿಂದ ನಾವು ಶಾಸ್ತ್ರೀಯ ಫಲಿತಾಂಶವನ್ನು x ಬಾರಿ y αβCDeiαβωnt ಎಂದು ಬರೆಯಲು ನೋಡೋಣ ಮತ್ತು ಇದು ಕ್ವಾಂಟಮ್ ನಲ್ಲಿ ಯಾಂತ್ರಿಕವಾಗಿ ಆಗುವುದಿಲ್ಲ ಏಕೆಂದರೆ ಕ್ವಾಂಟಮ್ ಯಾಂತ್ರಿಕವಾಗಿ ನಮಗೆ ಅನುಮತಿಸಲಾಗಿದೆ ಎಂದು ನೋಡಬಹುದಾದ ಆವರ್ತನಗಳನ್ನು ಮಾತ್ರ ಇರಿಸಿಕೊಂಡಿದ್ದು ಯಾವುದೇ ಅನಿಯಂತ್ರಿತ ಆವರ್ತನವನ್ನು ಉದಾಹರಣೆಗೆ ನೋಡಲಾಗುವುದಿಲ್ಲ ನಾನು ಎರಡು ಹಂತಗಳನ್ನು ಹೊಂದಿದ್ದರೆ ಮೂರು ಹಂತಗಳು n to α ಮತ್ತು n to ನಿಂದ n ಗೆ ಪರಿವರ್ತನೆ ನಡೆಯುತ್ತಿದ್ದರೆ ಈ ಎರಡು ಆವರ್ತನಗಳಲ್ಲಿ ಕೆಲವು ಆಗಿರಬಹುದು ಆದರೆ ಆವರ್ತನವನ್ನು ನಾನು ನೋಡಲಾರೆ ಆದರೂ ನಾನು ನೋಡಬಹುದಾದ ಆವರ್ತನ nn α ಮತ್ತು ಇದರಿಂದ ಒಂದು n α ಇದು nn α β ಮತ್ತು n α ನಿಂದ n α β ಆಗಿರುವ ಒಂದು ಆವರ್ತನವನ್ನು ನಾನು ನೋಡಬಹುದು ಆದ್ದರಿಂದ ರೈಟ್ಸ್ ಫ್ರೀಕ್ವೆನ್ಸಿ ಕಾಂಬಿನೇಶನ್ ರೂಲ್ ಎಂದು ಕರೆಯಲ್ಪಡುವ ಅದರ ಪ್ರಕಾರ ನಾನು ಆವರ್ತನ nn α β ಅನ್ನು ನೋಡಬಹುದು ಅದು nn αn αn α β ಈ ಎಲ್ಲಾ ಆವರ್ತನಗಳನ್ನು ಸರಿಯಾಗಿ ಸಂಯೋಜಿಸಲಾಗುವುದಿಲ್ಲ ನಾವು ನೋಡಿದ ಎಲ್ಲಾ ಆವರ್ತನಗಳು ಕೆಲವೊಮ್ಮೆ ಚಕ್ರದ ರೂಪದಲ್ಲಿ ಬರೆಯಲಾಗುತ್ತದೆ ಅದು n α βnn αn αn α β0 ರ್ಯಾಲಿ ಫ್ರೀಕ್ವೆನ್ಸಿ ಸ್ಯೂ ನಿಯಮ ಅಥವಾ ಸಂಯೋಜನೆಯ ನಿಯಮ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಎಲ್ಲಾ ಆವರ್ತನಗಳು ಈ ನಿಯಮವನ್ನು ಅನುಸರಿಸುವ ದತ್ತಾಂಶವಾಗಿದೆ ನೀವು ಇದನ್ನು ದೃಶ್ಯೀಕರಿಸಬಹುದು ಒಂದು ಹಂತದ ಸಂಯೋಜನೆಯಿಂದ ಎರಡನೆಯ ಹಂತಕ್ಕೆ ಮತ್ತು ಎರಡನೇ ಹಂತದಿಂದ ಮೂರನೇ ಹಂತದವರೆಗೆ ಬರುವ ಆವರ್ತನಗಳನ್ನು ಮಾತ್ರ ನಾನು ನೋಡುತ್ತೇನೆ ನಾನು ಆವರ್ತನವನ್ನು ಅನಿಯಂತ್ರಿತವಾಗಿ ಸಂಯೋಜಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಶಾಸ್ತ್ರೀಯ ಫಲಿತಾಂಶವನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅರ್ಥದಲ್ಲಿ ಬರೆಯುವಾಗ ನಾನು ಕೆಲವು ಸಂಯೋಜನೆಗಳನ್ನು ಮಾತ್ರ ಆಯ್ಕೆ ಮಾಡಬಹುದೆಂದು ಜಾಗರೂಕರಾಗಿರಬೇಕು ಆದ್ದರಿಂದ ಅದನ್ನು ನೋಡೋಣ ಆದ್ದರಿಂದ ಪ್ರಶ್ನೆ ಆವರ್ತನಗಳನ್ನು ಯಾದೃಚ್ ರೀತಿಯಲ್ಲಿ ಸಂಯೋಜಿಸಲು ಸಾಧ್ಯವಿಲ್ಲ ಎಂದರ್ಥ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಂಯೋಜನೆಯ ತತ್ವ ಏಕೆ ಎಂದು ಇಲ್ಲಿ ಪ್ರಶ್ನಿಸೋಣ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ನಾನು ಅನೇಕ ಹಂತಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಗಮನಿಸಿದ ಆವರ್ತನವು ಉದಾಹರಣೆಗೆ ಇರಬಾರದು ಇದು ಆವರ್ತನ 1 ಎಂದು ಭಾವಿಸಿದರೆ ನಾನು ಈ ಸಂಯೋಜನೆಯನ್ನು ಗಮನಿಸಲು ಸಾಧ್ಯವಿಲ್ಲ ಇದು ಆವರ್ತನ 2 1 2 ಅನ್ನು ಗಮನಿಸಲಾಗುವುದಿಲ್ಲ ಆದ್ದರಿಂದ ನಾನು ಎಲ್ಲಾ ಆವರ್ತನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅವುಗಳನ್ನು ಯಾವುದೇ ರೀತಿಯಲ್ಲಿ ಗಮನಿಸಿದಂತೆ ಸಂಯೋಜಿಸಬಹುದು ಆದಾಗ್ಯೂ ಈ ಪ್ಲಸ್ ಅಥವಾ ಎರಡನೆಯದು ಇದು ಆದ್ದರಿಂದ ಅವುಗಳನ್ನು ರಿಟ್ಜ್ ಸಂಯೋಜನೆಯ ತತ್ವವನ್ನು ಅನುಸರಿಸುವ ರೀತಿಯಲ್ಲಿ ಸಂಯೋಜಿಸಬೇಕಾಗಿದೆ ಅಥವಾ ನಮ್ಮ ಒಟ್ಟು ಪರಿವರ್ತನೆಯನ್ನು ಸತತ ಎರಡು ಪರಿವರ್ತನೆಗಳಾಗಿ ವಿಭಜಿಸಬಹುದಾದ ಒಂದು ನಿರ್ದಿಷ್ಟ ಆವರ್ತನವನ್ನು ನಾನು ನೋಡುತ್ತೇನೆ ಎಂದು ಹೇಳಬಹುದು ಅದು ಅದನ್ನು ದೃಶ್ಯೀಕರಿಸುವ ಭೌತಿಕ ಮಾರ್ಗವಾಗಿದೆ ಇಲ್ಲಿ ನಾನು ಉದಾಹರಣೆಗೆ ಮುರಿಯಲು ಸಾಧ್ಯವಿಲ್ಲ ಶಾಸ್ತ್ರೀಯ ಸಂದರ್ಭದಲ್ಲಿ ನಾನು ಅದನ್ನು ಮುರಿಯಲು ಸಾಧ್ಯವಿಲ್ಲ ನಾನು ಅದನ್ನು ಎಡಭಾಗದಲ್ಲಿ ತೋರಿಸುತ್ತಿದ್ದೇನೆ ಗುಲಾಬಿ ಬಣ್ಣದಲ್ಲಿ ಈ ಎರಡು ಪರಿವರ್ತನೆಗಳಾಗಿ ತೋರಿಸಲಾಗಿದೆ ಮತ್ತು ನಾನು ಆವರ್ತನವನ್ನು ಈ ರೀತಿಯಾಗಿ ಸಂಯೋಜಿಸಲು ಸಾಧ್ಯವಿಲ್ಲ ಆದ್ದರಿಂದ X Y ಮಾಡಲು ಹಿಂತಿರುಗಿ ಆದ್ದರಿಂದ ನಾನು einn α β ಆವರ್ತನಗಳನ್ನು ಮಾತ್ರ ಹೊಂದಿರಬೇಕು ಅದು einn αn αn α β ಆದರೆ ಈ ಮ್ಯಾನರ್ nn αn αn α β ನಲ್ಲಿ ಮಾತ್ರ ಸಂಯೋಜಿಸಬೇಕೆಂದು ನಾನು ಭಾವಿಸುತ್ತೇನೆ ನಾನು ಸಂಯೋಜಿಸಬೇಕಾದ ಏಕೈಕ ಮಾರ್ಗವೆಂದರೆ nn α β ಇದು ಅರ್ಥಪೂರ್ಣವಾಗಿದೆ ಏಕೆಂದರೆ ನಾನು En En α βℏ ಅನ್ನು ಬರೆಯಬಹುದು En EnEn En α βℏ ಅಲ್ಲಿ n ಈಗ ಯಾವುದೇ ಮಧ್ಯಂತರ ಸ್ಥಿತಿಗಳಾಗಿರಬಹುದು ಉದಾಹರಣೆಗೆ ಮತ್ತೆ ಈ ಉದಾಹರಣೆಗೆ ಹಿಂತಿರುಗಿ ನಾನು ಈ ಶಕ್ತಿಯ ಮಟ್ಟವನ್ನು ಮಾಡುತ್ತೇನೆ ನಾನು ಇದನ್ನು ಪ್ರತಿನಿಧಿಸುತ್ತಿರುವುದು ಇದು ನನ್ನ n th ಮಟ್ಟ ಎಂದು ಭಾವಿಸೋಣ ಈ ಆವರ್ತನವು nn' ಈ ಮೇಲಕ್ಕೆ ಹೋಗುವುದನ್ನು ಮತ್ತು ಕೆಳಗೆ ಬರಲು ಮತ್ತು ಈ ಎಲ್ಲ ವಿಷಯಗಳನ್ನು ಬಯಸುತ್ತದೆ ಆದರೆ ಅವುಗಳನ್ನು ಈ ರೀತಿ ಸಂಯೋಜಿಸಬೇಕು ಆದ್ದರಿಂದ ನಾನು ಈ ರೀತಿಯ ಆವರ್ತನವನ್ನು ಸಂಯೋಜಿಸುತ್ತಿದ್ದರೆ Cnn ನಲ್ಲಿ ನಾನು ಈ ಪ್ರಕಾರ C ತೆಗೆದುಕೊಂಡರೆ ಮತ್ತು y ಗೆ ಇದು Dnn α β ಆಗಿರುತ್ತದೆ ಮತ್ತು ಆದ್ದರಿಂದ ನಾನು X Y ಈ ಪದವನ್ನು nn α β ಪಡೆಯಲು ಬಯಸುತ್ತೇನೆ ಎಂದು ಭಾವಿಸೋಣ ಇದು nCnnDnn α βeinnnn α β ಗೆ ಸಮನಾಗಿರಬೇಕು ಆದ್ದರಿಂದ ನೀವು ಅದನ್ನು ರಿಟ್ಜ್ ಆವರ್ತನ ಸಂಯೋಜನೆಯ ನಿಯಮ ಎಂದು ಕರೆಯುವ ಪ್ರಾಯೋಗಿಕ ಫಲಿತಾಂಶವನ್ನು ಒಟ್ಟುಗೂಡಿಸಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೀರಿ ತದನಂತರ ನಾನು ಇದನ್ನು ಹೇಗೆ ಸಂಯೋಜಿಸಬಹುದೆಂದು ನೋಡುತ್ತಿದ್ದೇನೆ ಆದ್ದರಿಂದ ನಾವು ಪಡೆಯುತ್ತಿರುವುದು ಆದ್ದರಿಂದ ನಾನು ಸಾಮಾನ್ಯವಾಗಿ ಬರೆಯಬಹುದು X Y nn τ ಘಟಕವನ್ನು nXnnYnn τ ನಿಂದ ನೀಡಲಾಗುವುದು ಮತ್ತು ಆಧುನಿಕ ಭಾಷೆಯಲ್ಲಿ ಇದು ಏನೂ ಅಲ್ಲ ಮ್ಯಾಟ್ರಿಕ್ಸ್ ಗುಣಾಕಾರ ಎಂದು ನನಗೆ ತಿಳಿದಿದೆ Xn n' ಮತ್ತು Yn n' ನಾನು ಈ 2 ಮ್ಯಾಟ್ರಿಕ್ಸ್ ಉತ್ಪನ್ನವನ್ನು ತಯಾರಿಸುತ್ತಿದ್ದೇನೆ ಆದ್ದರಿಂದ ಹೈಸೆನ್ಬರ್ಗ್ ಗೆ ಆ ಸಮಯದಲ್ಲಿ ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ತಿಳಿದಿರಲಿಲ್ಲ ಭೌತವಿಜ್ಞಾನಿ ಅವುಗಳನ್ನು ಬಳಸಲಿಲ್ಲ ಆದ್ದರಿಂದ ಇದು ಮತ್ತೊಂದು ಶ್ರೇಷ್ಠತೆ ಆದ್ದರಿಂದ ಅವರು ಚಲನಶಾಸ್ತ್ರದ ಬದಲಾವಣೆಗಳನ್ನು ಮಾಡುತ್ತಾರೆ ಮತ್ತು ಗಮನಿಸಬಹುದಾದ ಪ್ರಮಾಣಗಳಿಂದ ಕ್ರಿಯಾತ್ಮಕ ಅಸ್ಥಿರಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ಇದರರ್ಥ ವಿಕಿರಣದ ಆಂಪ್ಲಿಟ್ಯೂಡ್ ಮತ್ತು ಆವರ್ತನವನ್ನು ಗಮನಿಸಲಾಗಿದೆ ಎಂದು ಆದ್ದರಿಂದ x ನಂತಹ ಪ್ರಮಾಣವನ್ನು ಈಗ ಬರೆಯಲು ಅವಕಾಶ ಮಾಡಿಕೊಡುತ್ತೇನೆ x11 x12 ei12t ಮತ್ತು ಲಂಬ ಬದಿಯಲ್ಲಿ x21 ei21t x22 x23 ei23t ಹೀಗೆ ಅಲ್ಲಿ nnಅನ್ನು En En ℏ ಎಂದು ನೀಡಲಾಗುತ್ತದೆ ಮತ್ತು ಅದು n ಮತ್ತು n 'ಅನ್ನು ಅವಲಂಬಿಸಿ ಋಣಾತ್ಮಕ ಅಥವಾ ಧನಾತ್ಮಕವಾಗಿರಬಹುದು ಆದ್ದರಿಂದ ನಾನು ಮ್ಯಾಟ್ರಿಕ್ಸ್ ಗಳಿಂದ ಪ್ರತಿನಿಧಿಸಲಿರುವ ಎಲ್ಲಾ ಪ್ರಮಾಣಗಳು ಮತ್ತು ನಾನು ಮ್ಯಾಟ್ರಿಕ್ಸ್ ಗಳನ್ನು ಹೇಳುವ ಕ್ಷಣದಲ್ಲಿ ಅವುಗಳು ಹೇಗೆ ಗುಣಿಸಲ್ಪಡಬೇಕು ಎಂಬುದು ನನಗೆ ತಿಳಿದಿದೆ ನಾನು X ಮ್ಯಾಟ್ರಿಕ್ಸ್ ಮತ್ತು Y ಮ್ಯಾಟ್ರಿಕ್ಸ್ನ ಮ್ಯಾಟ್ರಿಕ್ಸ್ ಗುಣಾಕಾರವಾದ x y ಅನ್ನು ತೆಗೆದುಕೊಂಡರೆ ಅದು ಮ್ಯಾಟ್ರಿಕ್ಸ್ ಬೀಜಗಣಿತದಿಂದ ನಮಗೆ ತಿಳಿದಿರುವಂತೆ Y X ನಂತೆಯೇ ಇರುವುದಿಲ್ಲ ಆದ್ದರಿಂದ ಇದು y x ಗೆ ಸಮನಾಗಿರುವುದಿಲ್ಲ ಆದ್ದರಿಂದ ಈ ಪ್ರಾತಿನಿಧ್ಯದ ಮೂಲಕ ಗುಣಾಕಾರದ ಸಾಮಾನ್ಯ ಸಂವಹನ ನಿಯಮವು ಕ್ವಾಂಟಮ್ ಯಾಂತ್ರಿಕ ಪ್ರಾತಿನಿಧ್ಯಕ್ಕೆ ಅನ್ವಯಿಸುವುದಿಲ್ಲ ಎಂದು ಇದು ಅನುಸರಿಸುತ್ತದೆ ಇದು ಶಾಸ್ತ್ರೀಯ ಆಲೋಚನಾ ವಿಧಾನದಿಂದ ದೊಡ್ಡ ಚಲನಶಾಸ್ತ್ರದ ಬದಲಾವಣೆಯಾಗಿದೆ ಈಗ x ಟೈಮ್ಸ್ ಗೆ v ಸಮನಾಗಿರುವುದಿಲ್ಲ ಮತ್ತು ಇದು ನಿರ್ಗಮನ ಮತ್ತು ಪರಿವರ್ತನೆಯ ದರ ಅಥವಾ ಶಕ್ತಿಯ ಪ್ರಮಾಣವು ಹೊರಬರುವ ಪರಮಾಣುವಿನ ತೀವ್ರತೆಯಾಗಿದೆ |Cnn α|2 ಗೆ ಅನುಪಾತದಲ್ಲಿರುತ್ತದೆ ಇದು n n α ನಿಂದ ನಡೆಯುತ್ತಿರುವ ಪರಿವರ್ತನೆ ಎಂದು ಹೇಳೋಣ ನಾನು ನೇರವಾಗಿ Cnω ಅನ್ನು ಲೆಕ್ಕಹಾಕಲು ಸಾಧ್ಯವಾದರೆ ನನ್ನ ಉತ್ತರವಿದೆ ನಾನು ಕ್ವಾಂಟಮ್ ಅನ್ನು ಯಾಂತ್ರಿಕವಾಗಿ ಪರಿಹರಿಸುತ್ತೇನೆ ಅದನ್ನು ಹೇಗೆ ಮಾಡಲಾಗುತ್ತದೆ ಕ್ವಾಂಟಮ್ ಪರಿಸ್ಥಿತಿಗಳು ಯಾವುವು ಮತ್ತು ಅದು ಹೇಗೆ ಕ್ರಿಯಾತ್ಮಕವಾಗಿದೆ ಎಂಬುದು ಮುಂದಿನ ಎರಡು ಉಪನ್ಯಾಸಗಳಿಗೆ ಒಳಪಟ್ಟಿರುತ್ತದೆ